ಎರಡನೇ ಆರ್ಡರ್ ODE ಗಳಿಗೆ ಪವರ್ ಸೀರೀಸ್ ನ ಸೊಲ್ಯೂಷನ್ ಗಳು ವೇರಿಯಬಲ್ ಗುಣಾಂಕ ಗಳಿರುವ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜೀನಿಯಸ್ ಸಮೀಕರಣ ಗಳಿಗೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಹೇಗೆ ಪಡೆಯುವುದೆಂದು ಈ ವಿಡಿಯೋದಲ್ಲಿ ಒಂದು ಉದಾಹರಣೆಯಿಂದ ನಾನು ಪ್ರಮಾಣೀಕರಿಸುತ್ತೇನೆ ಇವುಗಳು ನಾವು ಈ ಹಿಂದೆ ನೋಡಿರುವ ವಿಧಾನಗಳಿಂದ ಪರಿಹರಿಸಲು ಅಸಾಧ್ಯವಾದ ಸಮೀಕರಣಗಳಾಗಿವೆ ನಾನು yxy0 x∈R ಈ ಉದಾಹರಣೆಯನ್ನು ಕೊಡುತ್ತಿದ್ದೇನೆ x ಇಲ್ಲಿ y ನ ಗುಣಾಂಕವಾಗಿದೆ ಎಲ್ಲಾ ಬಿಂದುಗಳು ಸಾಮಾನ್ಯ ಬಿಂದುಗಳಾಗಿವೆ ಎಂಬುದನ್ನು ನೀವು ಸ್ಪಷ್ಟವಾಗಿ ಕಾಣಬಹುದು ಏಕೆಂದರೆ y ನ ಗುಣಾಂಕ 1 ಆಗಿದೆ ಇದನ್ನು ಎಲ್ಲಾ ಬಿಂದುಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ ಹಾಗೂ ಎಲ್ಲಾ ಬಿಂದುಗಳಲ್ಲಿ ಇದು ನಾನ್ ಜೀರೋ ಆಗಿದೆ ಎಲ್ಲಾ ಬಿಂದುಗಳು ಸಾಮಾನ್ಯ ಬಿಂದುಗಳಾದ್ದರಿಂದ ಸಮೀಕರಣವನ್ನು ಎಲ್ಲಾ ಬಿಂದುಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ ಇಲ್ಲಿ px0 ಮತ್ತು qxx ಆಗಿವೆ ಈ 2 ಫಂಕ್ಷನ್ ಗಳು ಪವರ್ ಸೀರೀಸ್ ವಿಸ್ತರಣೆಯನ್ನು ಹೊಂದಿದೆ ಇವುಗಳು ಪಾಲಿನಾಮಿಯಲ್ ಗಳು ಆದ್ದರಿಂದ ಇವುಗಳು ಇತರ ಗುಣಾಂಕಗಳು 0 ಆಗಿರುವ ಪವರ್ ಸೀರೀಸ್ ಗಳಾಗಿವೆ ಹೀಗಾಗಿ 0 ಮತ್ತು x ಗಳು ಎಲ್ಲಾ x∈R ಗಳಿಗೆ ಮಾನ್ಯವಾದ ಪವರ್ ಸೀರೀಸ್ ನಿರೂಪಣೆಗಳಾಗಿವೆ ಇದು 0 ದ ಸುತ್ತಮುತ್ತ r∈ ∞∞ ಗೆ ಮಾನ್ಯವಾದ ಪವರ್ ಸೀರೀಸ್ ನಿರೂಪಣೆಯಾಗಿದೆ ಆದ್ದರಿಂದ ನೀವು yxn0cnxn ಈ ರೂಪದಲ್ಲಿ ಸೊಲ್ಯೂಷನ್ ಗಾಗಿ ಹುಡುಕಬಹುದು ಆನಂತರ ಅದನ್ನು ಡಿಫ್ಫೆರೆನ್ಶಿಯೇಟ್ ಮಾಡಿ y ಅನ್ನು ಪಡೆಯಬಹುದು ಇದನ್ನು ಡಿಫ್ಫೆರೆನ್ಶಿಯೇಟ್ ಮಾಡುವುದು ಹೇಗೆ ಸಾಧ್ಯ ನೀವು ಸೊಲ್ಯೂಷನ್ ಅನ್ನು ಈ ರೂಪದಲ್ಲಿ ಹುಡುಕುತ್ತೀರಿ ನೀವು ಈ ಪವರ್ ಸೀರೀಸ್ ಅನ್ನು ಸಮೀಕರಣದಲ್ಲಿ ಬದಲಾಯಿಸಿದಾಗ ನಿಮಗೆ ಒಂದು ಸೊಲ್ಯೂಷನ್ ದೊರೆಯುತ್ತದೆ ನಿಮಗೆ ಒಂದು ಪವರ್ ಸೀರೀಸ್ ನ ಸೊಲ್ಯೂಷನ್ ದೊರೆಯುತ್ತದೆ p ಮತ್ತು q ಎಲ್ಲಿ ಕನ್ವರ್ಜ್ ಆಗುತ್ತದೆಯೋ ಅಲ್ಲಿ ಈ ಸೊಲ್ಯೂಷನ್ ಮಾನ್ಯವಾಗಿರುತ್ತದೆ ಅಂದರೆ ಅಲ್ಲಿ y ಕೂಡ ಕನ್ವರ್ಜ್ ಆಗುತ್ತದೆ ಇಲ್ಲಿರುವ p ಮತ್ತು q ಗಳು ಎಲ್ಲಾ ಕಡೆಯೂ ಮಾನ್ಯವಾಗಿದೆ ಎಂಬುದು ನನಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ ಪವರ್ ಸೀರೀಸ್ ಎಲ್ಲಾ ಕಡೆಯೂ ಕನ್ವರ್ಜ್ ಆಗುತ್ತದೆ ಎಂದು ನೀವು ತಿಳಿಯುತ್ತೀರಿ ಆದ್ದರಿಂದ ನೀವು ಯಾವುದೇ ಕ್ಲೋಸ್ಡ್ ಇಂಟರ್ವಲ್ ಅನ್ನು ತೆಗೆದುಕೊಂಡರೂ ಕೂಡ ಈ ಬಿಂದುನಲ್ಲಿ ಅಥವಾ ಈ ಬಿಂದುವಿನಲ್ಲಿ ಇರಲಿ ನಿಮಗೆ ಕನ್ವರ್ಜನ್ಸ್ ದೊರೆಯುತ್ತದೆ ನಿಮಗೆ ಈ ಬಿಂದುವಿನಲ್ಲಿ ಡಿಫ್ಫೆರೆನ್ಶಿಯೇಟ್ ಮಾಡಬೇಕಾದಾಗ ನೀವು ಅದರ ಸುತ್ತಮುತ್ತ ಒಂದು ಕ್ಲೋಸ್ಡ್ ಇಂಟರ್ವಲ್ ಅನ್ನು ತೆಗೆದುಕೊಳ್ಳಿರಿ ಈ ಪ್ರಮೇಯ ಕ್ಲೋಸ್ಡ್ ಇಂಟರ್ವಲ್ ನಲ್ಲಿ ಕನ್ವರ್ಜನ್ಸ್ ಅನ್ನು ಖಾತ್ರಿಪಡಿಸುತ್ತದೆ ನಿಮ್ಮ ಡೊಮೇನ್ ಒಂದು ಕ್ಲೋಸ್ಡ್ ಇಂಟರ್ವಲ್ ಆದಕಾರಣ ಈ ಕನ್ವರ್ಜನ್ಸ್ ವಾಸ್ತವವಾಗಿ ಏಕಪ್ರಕಾರ ವಾಗಿರುತ್ತದೆ ಅದು ಏಕಪ್ರಕಾರವಾದ ಕನ್ವರ್ಜನ್ಸ್ ಆದ ಕಾರಣ ಇಲ್ಲಿ ನಾನು ಪ್ರತಿ ಟರ್ಮ್ ಅನ್ನು ಪ್ರತ್ಯೇಕವಾಗಿ ಡಿಫ್ಫೆರೆನ್ಶಿಯೇಟ್ ಮಾಡಬಹುದು x ಇಲ್ಲಿ 0 ದ ಹತ್ತಿರದಲ್ಲಿರುವ ಯಾವುದೇ ಬಿಂದುವಾದ್ದರಿಂದ ನಾನು x ಗೆ ಯಾವುದೇ ಮೌಲ್ಯವನ್ನು ಆಯ್ದುಕೊಳ್ಳಬಹುದು ಹಾಗೂ ಅದನ್ನು ಒಳಗೊಂಡಿರುವ ಒಂದು ಕ್ಲೋಸ್ಡ್ ಇಂಟರ್ವಲ್ ಅನ್ನು ತೆಗೆದುಕೊಂಡರೆ ಅಲ್ಲಿ ಪವರ್ ಸೀರೀಸ್ ನ ಕನ್ವರ್ಜನ್ಸ್ ಏಕಪ್ರಕಾರವಾಗಿ ಇರುತ್ತದೆ ಆದ್ದರಿಂದ ನಾನು ಪ್ರತಿಯೊಂದು ಟರ್ಮ್ ಗಳ ಪ್ರತ್ಯೇಕ ಡಿಫ್ಫೆರೆನ್ಶಿಯೇಷನ್ ನಿಂದ ಪವರ್ ಸೀರೀಸ್ ಅನ್ನು ಡಿಫ್ಫೆರೆನ್ಶಿಯೇಟ್ ಮಾಡಬಹುದು ಹಾಗಾಗಿ ಇಲ್ಲಿ y ಪ್ರತಿ ಟರ್ಮ್ ನ ಪ್ರತ್ಯೇಕ ಡಿಫ್ಫೆರೆನ್ಶಿಯೇಷನ್ ನಿಂದ ದೊರೆಯುತ್ತದೆ ಆದ್ದರಿಂದ ಈ ಪವರ್ ಸೀರೀಸ್ ನ ಡೆರಿವೆಟಿವ್ yxn1cnnxn 1 ಆಗಿದೆ ಆದರೆ ನಿಮಗೆ y ಬೇಕಾಗಿದೆ ಹಾಗಾಗಿ ನೀವು ಇನ್ನೂ ಒಂದು ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡಬಹುದು ಇದೂ ಕೂಡ ಒಂದು ಕನ್ವರ್ಜ್ ಆಗುವ ಪವರ್ ಸೀರೀಸ್ ಆಗಿದೆ ಮತ್ತೊಮ್ಮೆ ಪವರ್ ಸೀರೀಸ್ ನ ಗುಣಲಕ್ಷಣದಿಂದ ಇದು ಕನ್ವರ್ಜ್ ಆಗುವ ಎಲ್ಲಾ ಕಡೆಯೂ ಏಕಪ್ರಕಾರವಾಗಿ ಕನ್ವರ್ಜ್ ಆಗುತ್ತದೆ ಅದೇ ರೀತಿಯ ವಾದಗಳಿಂದ ಪ್ರತಿ ಟರ್ಮ್ ಅನ್ನು ಪ್ರತ್ಯೇಕವಾಗಿ ಡಿಫ್ಫೆರೆನ್ಶಿಯೇಟ್ ಮಾಡಿ y ಅನ್ನು ನೀವು ಒಂದು ಪವರ್ ಸೀರೀಸ್ ಆಗಿ ಲೆಕ್ಕಹಾಕಬಹುದು y n2cnnxn 2 ನೀವು ಅದನ್ನು ಒಂದು ಬಾರಿ ಡಿಫ್ಫೆರೆನ್ಶಿಯೇಟ್ ಮಾಡಿದಾಗ x0 ದ ಗುಣಾಂಕವು ಅಲ್ಲಿ ಇರುವುದಿಲ್ಲ ಆದ್ದರಿಂದ n ಅಲ್ಲಿ 1 ರಿಂದ ವರೆಗೆ ಇರುತ್ತದೆ y ನ ಸಂದರ್ಭದಲ್ಲಿ n 2 ರಿಂದ ವರೆಗೆ ಇರುತ್ತದೆ y ನ ಸಂದರ್ಭದಲ್ಲಿ n 0 ಗೆ ಸಮನಾಗಿದ್ದರೆ xn 1 ಆಗ 1x ಆಗುತ್ತದೆ n0 ಎಂದು ನಾನು ಬದಲಾಯಿಸಿದರೆ c0 1x ಸಿಗುತ್ತದೆ ಹೇಗಿದ್ದರೂ ಇದು 0 ಆಗುತ್ತದೆ ಹಾಗಾಗಿ ಆ ಟರ್ಮ್ ಅಪ್ರಸ್ತುತವಾಗುತ್ತದೆ ಆದ್ದರಿಂದ ನೀವು 0 ವನ್ನು ಸೇರಿಸಲೂ ಬಹುದು ಏಕೆಂದರೆ ಇದು 0 ಆಗುತ್ತದೆ ಈಗ ನೀವು ಇದನ್ನು yxy0 ಈ ಸಮೀಕರಣದಲ್ಲಿ ಬದಲಾಯಿಸಿ ಆಗ ನಿಮಗೆ n2ncnxn 2xn0cnxn0 ದೊರೆಯುತ್ತದೆ ಈಗ ನಾನು ಸ್ಥಿರಸಂಖ್ಯೆಗಳಾದ cnಗಳನ್ನು ಕಂಡುಹಿಡಿಯಬೇಕು ಇದರಿಂದ ನನಗೆ n2ncnxn 2n0cnxn10 ದೊರೆಯುತ್ತದೆ ಸಾಮಾನ್ಯ ಪವರ್ ಗಳನ್ನು ಪ್ರತ್ಯೇಕಗೊಳಿಸಿ ಇಲ್ಲಿ n1 ಹಾಗೂ n 2 ಇವೆ ಮತ್ತು n ಇಲ್ಲಿ 0 ದಿಂದ ವರೆಗೆ ಬದಲಾಗುತ್ತದೆ ನೀವು xn 2 ಅನ್ನು xn1 ಆಗಿ ಬದಲಾಯಿಸಿ n 2n1 ಆಗಬೇಕಿದ್ದರೆ ಏನು ಮಾಡಬೇಕು ನಾನು n ಅನ್ನು n3 ಇಂದ ಬದಲಾಯಿಸುತ್ತೇನೆ ಆಗ ನನಗೆ n 1n3n2cn3xn1n0cnxn10 ದೊರೆಯುತ್ತದೆ ಇದೇ ನಮ್ಮ ಸೀರೀಸ್ ಆಗಿದೆ n 1 ನ ಟರ್ಮ್ ಅನ್ನು ಪ್ರತ್ಯೇಕಿಸಿದಾಗ ನಮಗೆ 2 c2x0n0n3n2cn3cnxn10 ದೊರೆಯುತ್ತದೆ ಏಕೆಂದರೆ ಈ 2 ಪವರ್ ಸೀರೀಸ್ ಏಕಪ್ರಕಾರವಾಗಿ ಕನ್ವರ್ಜ್ ಆಗುವುದರಿಂದ ಅವುಗಳು ಕನ್ವರ್ಜ್ ಆಗುತ್ತವೆ ಆದ್ದರಿಂದ ಇವುಗಳನ್ನು ನೀವು ಕೂಡಿಸಬಹುದು ಅಥವಾ ಕಳೆಯಬಹುದು ಈಗ ಇದು ನಿಮ್ಮ ಪವರ್ ಸೀರೀಸ್ ಆಗಿದೆ ಪವರ್ ಸೀರೀಸ್ 0 ಆದಾಗ ಅಂದರೆ n0cnxn0 ಆದಾಗ cn ಗಳನ್ನು ನಾನು ಹೇಗೆ ಲೆಕ್ಕಹಾಕಬಹುದು ನೀವು x0 ಹಾಕಿದಾಗ c00 ಸಿಗುತ್ತದೆ ಇದನ್ನು ಡಿಫ್ಫೆರೆನ್ಶಿಯೇಟ್ ಮಾಡಿದಾಗ ನಿಮಗೆ n0ncnxn 10 ಸಿಗುತ್ತದೆ ಮತ್ತೊಮ್ಮೆ ನೀವು x0 ಹಾಕಿದಾಗ n1 ಗೆ ನಿಮಗೆ c10 ಸಿಗುತ್ತದೆ ಈ ರೀತಿಯಾಗಿ ನೀವು ಮುಂದುವರೆಯಬಹುದು ಹೀಗಾಗಿ ಪವರ್ ಸೀರೀಸ್ ಅನ್ನು ನೀವು 0 ಗೆ ಸಮೀಕರಿಸಿದಾಗ ನಿಮಗೆ ಎಲ್ಲಾ ಗುಣಾಂಕಗಳು 0 ಸಿಗುತ್ತವೆ ನೀವು ಗುಣಾಂಕಗಳನ್ನು ಹೋಲಿಸಬಹುದು ಇಲ್ಲಿಯೂ ಕೂಡ ನೀವು ಅದನ್ನೇ ಮಾಡುತ್ತೀರಿ ನನ್ನಲ್ಲಿ ಈ ಪವರ್ ಸೀರೀಸ್ ಇದೆ n0 ಆದಾಗ ನೀವು x1 x2 ಈ ರೀತಿಯಾಗಿ ಪವರ್ ಸೀರೀಸ್ ಅನ್ನು ಆರಂಭಿಸುತ್ತೀರಿ ಇಲ್ಲಿ x0 ಟರ್ಮ್ ಇದೆ x0 ದ ಗುಣಾಂಕಗಳನ್ನು ಹೋಲಿಸಿದರೆ ನಮಗೆ c20 ದೊರೆಯುತ್ತದೆ n012 ಇತ್ಯಾದಿಗಳಿಗೆ n3n2cn3cn ನ ಮೌಲ್ಯ 0 ಆಗಬೇಕು ಏಕೆಂದರೆ n ಇಲ್ಲಿ 0 ದಿಂದ ವರೆಗೆ ಬದಲಾಗುತ್ತದೆ ಇದನ್ನು ನಾವು ಪವರ್ ಸೀರೀಸ್ ನ ರಿಕರೆನ್ಸ್ ರೆಲೇಶನ್ ಎಂದು ಕರೆಯುತ್ತೇವೆ ಈ ರಿಕರೆನ್ಸ್ ರಿಲೇಶನ್ ಅನ್ನು ಪಡೆಯಲು ನಮ್ಮಲ್ಲಿ ಪವರ್ ಸೀರೀಸ್ ವಿಧಾನವಿದೆ ಈಗ n0 ಎಂದು ಬದಲಾಯಿಸಿ ನಮಗೆ 3 ದೊರೆಯುತ್ತದೆ n1 ಎಂದು ಬದಲಾಯಿಸಿದಾಗ ಏನಾಗುತ್ತದೆ 3 c4c10 ಹಾಗೂ ಇದರಿಂದ ನನಗೆ c4 c14 3 ದೊರೆಯುತ್ತದೆ ಈಗ ನೀವು n2 ಎಂದು ಬದಲಾಯಿಸಿದರೆ ನಿಮಗೆ 5 4c5c20 ⇒ c50 ದೊರೆಯುತ್ತದೆ n3 ಎಂದು ಬದಲಾಯಿಸಿದಾಗ ನಿಮಗೆ 6 5c06 2 ದೊರೆಯುತ್ತದೆ n4 ಎಂದು ಬರೆದರೆ ನಿಮಗೆ 7 3 ದೊರೆಯುತ್ತದೆ ಈ ರೀತಿಯಾಗಿ ಮುಂದುವರೆಯುತ್ತದೆ c20 c50 ಎಂದು ನನಗೆ ತಿಳಿದಿದೆ ಮುಂದೆ ನನಗೆ c8 ನ ಮೌಲ್ಯ 0 ದೊರೆಯುತ್ತದೆ ಪ್ರತಿ ಮೂರನೇ ಟರ್ಮ್ 0 ಆಗುತ್ತದೆ c0 ವನ್ನು ಲೆಕ್ಕಹಾಕಲು ನನಗೆ ಸಾಧ್ಯವಿಲ್ಲ ಅದು ಯಾವುದೇ ಮೌಲ್ಯವನ್ನು ಹೊಂದಿರಬಹುದು ಇದನ್ನು ನೀವು ನಿಮ್ಮ y ನಲ್ಲಿ ಬದಲಾಯಿಸಿ ನಿಮಗೆ yxc0c1x0 c03 2x3 c14 5 2x6c17 6 3x7 ದೊರೆಯುತ್ತದೆ ಈಗ ಎಲ್ಲ ಗುಣಾಂಕಗಳನ್ನೂ c0 ಅಥವಾ c1 ಗಳಲ್ಲಿ ವ್ಯಕ್ತಪಡಿಸಲಾಗಿದೆ c0 ದ ಗುಣಾಂಕಗಳನ್ನು ಒಟ್ಟು ಸೇರಿಸಿ ನಿಮಗೆ yxc01 13 2x316 2x6 c1x 14 3x417 6 4 3x7 ದೊರೆಯುತ್ತದೆ ಇಲ್ಲಿ ನಮಗೆ c0 ಮತ್ತು c1 ಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವುಗಳು ಈಗಲೂ ಕೂಡ ಯಾವುದೇ ಸ್ಥಿರಸಂಖ್ಯೆಗಳಾಗಿವೆ ಇವುಗಳು ನಿಮ್ಮ ಸೊಲ್ಯೂಷನ್ ಗಳಾಗಿವೆ ಇಲ್ಲಿ c0 ಮತ್ತು c1 ಗಳು ಯಾವುದೇ ಸ್ಥಿರಸಂಖ್ಯೆಗಳಾಗಿರಬಹುದು ನಾನು c01 c10 ಎಂದು ಆಯ್ದುಕೊಳ್ಳಬಹುದು ಹೀಗೆ ಆಯ್ದುಕೊಂಡಾಗ ನನಗೆ ಒಂದು ಸೊಲ್ಯೂಷನ್ ದೊರೆಯುತ್ತದೆ ಅದೇನೆಂದರೆ y1x1 13 5 3 2x6 ಇದು ಒಂದು ಸೊಲ್ಯೂಷನ್ ಆಗಿದೆ ಈಗ ನಾನು c00 c11 ಎಂದು ಆಯ್ದುಕೊಂಡರೆ ನಿಮಗೆ ಇನ್ನೊಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ದೊರೆಯುತ್ತದೆ y2xx 14 3x417 3x7 ಇದು ಇನ್ನೊಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಆಗಿದೆ ಈ 2 ಸೊಲ್ಯೂಷನ್ ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಏಕೆಂದರೆ ಒಂದು 1 ರಿಂದ ಆರಂಭವಾಗುತ್ತದೆ ಇನ್ನೊಂದು x x4 x7 ಗಳಿಂದ ಆರಂಭಿಸುತ್ತದೆ ಇಲ್ಲಿ ಬೇರೆ ಟರ್ಮ್ ಗಳು ಇರುವುದಿಲ್ಲ ಇವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ ಎಂಬುದು ಸ್ಪಷ್ಟವಾಗಿದೆ ಆದ್ದರಿಂದ yxc0y1xc1y2 ಇದು ದತ್ತ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ಆಗಿದೆ ಇದು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಶನ್ ಗಳನ್ನು ಪಡೆಯುವ ವಿಧಾನವಾಗಿದೆ ಆದರೆ ಇವುಗಳು ಅನಾಲಿಟಿಕ್ ರೂಪದಲ್ಲಿ ಇಲ್ಲ ಬದಲಾಗಿ ಪವರ್ ಸೀರೀಸ್ ನ ರೂಪದಲ್ಲಿದೆ ನಾನು ಮೊದಲೇ ವಿವರಿಸಿದಂತೆ ಈ ಪವರ್ ಸೀರೀಸ್ ಗಳು ಕನ್ವರ್ಜ್ ಆಗುತ್ತವೆ ಏಕೆಂದರೆ ಕ್ರಮವಾಗಿ y ಮತ್ತು y ಗಳ ಗುಣಾಂಕಗಳಾದ 0 ಮತ್ತು x ಗಳು ಅಂದರೆ ಈ p ಮತ್ತು q ಗಳು ಸಂಪೂರ್ಣ ನೈಜ ರೇಖೆ ಯ ಮೇಲೆ ಮಾನ್ಯವಾಗಿವೆ ಆದ್ದರಿಂದ ಪವರ್ ಸೀರೀಸ್ ಕೂಡ ಸಂಪೂರ್ಣ ನೈಜ ರೇಖೆಯ ಮೇಲೆ ಕನ್ವರ್ಜ್ ಆಗುತ್ತದೆ ಆದ್ದರಿಂದ ಪ್ರತಿ x∈R ಗೆ y1x ಮತ್ತು y2x ಈ 2 ಸೀರೀಸ್ ಗಳು ಸೀಮಿತ ಸಂಖ್ಯೆ ಗಳಾಗಿವೆ R ನಲ್ಲಿರುವ ಯಾವುದೇ x ನ ಮೌಲ್ಯವನ್ನು ಬದಲಾಯಿಸಿದರೂ ಕೂಡ ಈ ಸೀರೀಸ್ ಸೀಮಿತವಾಗಿರುತ್ತದೆ ಏಕೆಂದರೆ ನೀವು ಈ ರೀತಿಯಲ್ಲಿ ಲೆಕ್ಕ ಹಾಕಿದ್ದೀರಿ ನೀವು ಸಾಮಾನ್ಯ ಸೊಲ್ಯೂಷನ್ ಅನ್ನು ತೆಗೆದುಕೊಂಡು ಪವರ್ ಸೀರೀಸ್ ನ ಕನ್ವರ್ಜನ್ಸ್ ಅನ್ನು ಕನ್ವರ್ಜನ್ಸ್ ಟೆಸ್ಟ್ ನಿಂದ ಪರೀಕ್ಷಿಸಿದರೆ ಉದಾಹರಣೆಗೆ ರೇಶಿಯೋ ಟೆಸ್ಟ್ ನಿಂದ ಪರೀಕ್ಷಿಸಿದರೆ ಆಗ ರೇಡಿಯಸ್ ಆಫ್ ಕನ್ವರ್ಜನ್ಸ್ ಎಂದು ನೀವು ತೋರಿಸಬಹುದು ಅದು ಎಲ್ಲಾ ಕಡೆಯಲ್ಲೂ ಕನ್ವರ್ಜ್ ಆಗುತ್ತದೆ ಎಂದು ಇದರ ಅರ್ಥವಾಗಿದೆ ಇನ್ನೊಂದು ಉದಾಹರಣೆಯನ್ನು ಕೊಡುವ ಮೊದಲು ನಾನು ಪವರ್ ಸೀರೀಸ್ ನ ರೇಡಿಯಸ್ ಆಫ್ ಕನ್ವರ್ಜನ್ಸ್ ಅಂದರೇನು ಎಂಬುದನ್ನು ವಿವರಿಸುತ್ತೇನೆ ಈವರೆಗೆ ನಾನು ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ನ ವ್ಯಾಖ್ಯಾನವನ್ನು ನೀಡಿರಲಿಲ್ಲ ನಿಮ್ಮಲ್ಲಿ ಒಂದು ಪವರ್ ಸೀರೀಸ್ n0cnxn ಇದೆ ಎಂದುಕೊಳ್ಳಿ n→∞cn1xn1cnxn1 ಇದ್ದಾಗ ಸೀರೀಸ್ ಕನ್ವರ್ಜ್ ಆಗುತ್ತದೆ ಎಂಬುದನ್ನು ನೀವು ಕ್ಯಾಲ್ಕುಲಸ್ ನಿಂದ ತಿಳಿದುಕೊಂಡಿದ್ದೀರಿ ಅಷ್ಟೇ ಅಲ್ಲ n→∞cn1xn1cnxn1 ಇದ್ದಾಗ ಸೀರೀಸ್ ಡೈವರ್ಜ್ ಆಗುತ್ತದೆ ಅದು 1 ಕ್ಕೆ ಸಮನಾಗಿದ್ದರೆ ನೀವು ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಫಲಿತಾಂಶ ದೊರೆಯುವುದಿಲ್ಲ ಸಮೀಕರಣದ ಈ ಎಡಭಾಗದಲ್ಲಿ ಏನಿದೆ ಎಡಭಾಗವು ವಾಸ್ತವವಾಗಿ |x|n→∞cn1cn ಗೆ ಸಮನಾಗಿದೆ ಅಂದರೆ n ಇಲ್ಲಿ ಗೆ ಹೋಗುತ್ತಿದ್ದಂತೆ ಈ ಮಿತಿ ಯನ್ನು ನಾನು ಲೆಕ್ಕ ಹಾಕಿದರೆ |x|1n→∞cn1cn ಇದ್ದಾಗ ನನಗೆ ಈ ಸೀರೀಸ್ ನ ಕನ್ವರ್ಜೆನ್ಸ್ ದೊರೆಯುತ್ತದೆ |x|1n→∞cn1cn ಆಗಿದ್ದರೆ ನಮಗೆ ಡೈವರ್ಜೆನ್ಸ್ ಸಿಗುತ್ತದೆ 1n→∞cn1cn ಈ ಮಿತಿಯು ಯಾವುದು ವಾಸ್ತವವಾಗಿ ಇದು n→∞cncn1 ಆಗಿದೆ ಈ ಮಿತಿಯನ್ನು ನಾವು R ಎಂದು ಸೂಚಿಸುತ್ತೇವೆ |x| R ಇದ್ದಾಗ ಸೀರೀಸ್ ಕನ್ವರ್ಜ್ ಆಗುತ್ತದೆ ಈ R ಅನ್ನು ಅಂದರೆ 1n→∞cn1cn ಅನ್ನು ನೀವು ರೇಡಿಯಸ್ ಆಫ್ ಕನ್ವರ್ಜನ್ಸ್ ಎಂದು ಕರೆಯುತ್ತೀರಿ ನೀವು ಈ ಮಿತಿಯನ್ನು ವಾಸ್ತವವಾಗಿ ಲೆಕ್ಕಹಾಕಬಹುದು ಇದು ನಿಮ್ಮ ರೇಡಿಯಸ್ ಆಫ್ ಕನ್ವರ್ಜನ್ಸ್ ಆಗಿದೆ ಇದು ಆಗಿದ್ದರೆ |x|∞ ಆದಾಗ ಅಂದರೆ ಎಲ್ಲಾ ಕಡೆಯಲ್ಲೂ ಎಲ್ಲಾ ನೈಜ ಸಂಖ್ಯೆ ಯ ಮೌಲ್ಯಕ್ಕೂ ನಿಮ್ಮ ಸೀರೀಸ್ ಕನ್ವರ್ಜೆಂಟ್ ಆಗಿರುತ್ತದೆ ಈ R ನ ಮೌಲ್ಯವು ಅಂದರೆ 1n→∞cn1cn ನ ಮೌಲ್ಯ 0 ಆದರೆ |x| 0 ಇರುವ ಎಲ್ಲಾ x ಗಳಿಗೆ ಸೀರೀಸ್ ಡೈವರ್ಜ್ ಆಗುತ್ತದೆ ಅಂದರೆ x0 ಆದಾಗ ಮಾತ್ರವೇ ಪವರ್ ಸೀರೀಸ್ ಕನ್ವರ್ಜ್ ಆಗುತ್ತದೆ ಈ ಒಂದು ಬಿಂದುವಿನ ಹೊರತಾಗಿ ಬೇರೆ ಎಲ್ಲಿಯೂ ಅದು ಕನ್ವರ್ಜ್ ಆಗುವುದಿಲ್ಲ ಈ ಸಂದರ್ಭದಲ್ಲಿ ರೇಡಿಯಸ್ ಆಫ್ ಕನ್ವರ್ಜನ್ಸ್ 0 ಆಗುತ್ತದೆ ಈ ಮಿತಿಯು ಒಂದು ಸೀಮಿತ ಸಂಖ್ಯೆ ಯಾಗಿದ್ದರೆ ಅದು ಆಗಿರುವುದಿಲ್ಲ ಆಗ |x|R ಅಂದರೆ RxR ಆಗಿದ್ದರೆ x ಇಲ್ಲಿದೆ ಹಾಗೂ n0cnxn ಈ ಸೀರೀಸ್ ಕನ್ವರ್ಜ್ ಆಗುತ್ತದೆ ಇದು ರೇಡಿಯಸ್ ಆಫ್ ಕನ್ವರ್ಜನ್ಸ್ ನ ಅರ್ಥವಾಗಿದೆ ಹಲವು ಬಾರಿ ಸಂಖ್ಯೆಗಳ ಸೀರೀಸ್ ನ ರೇಶಿಯೋ ಟೆಸ್ಟ್ ನಿಂದ ನೀವು ಪವರ್ ಸೀರೀಸ್ ನ ರೇಡಿಯಸ್ ಆಫ್ ಕನ್ವರ್ಜನ್ಸ್ ಅನ್ನು ಲೆಕ್ಕಹಾಕಬಹುದು ನಿಮ್ಮ x ಅನ್ನು ಸ್ಥಿರಗೊಳಿಸಿ ಆಗ ಈ ರೀತಿಯಾಗಿ ನಡೆಯುತ್ತದೆ ಎಂದು ನಿಮಗೆ ಗೊತ್ತು |x|n→∞cncn1 ಈ ಮಿತಿಯು 1 ಕ್ಕಿಂತ ಕಡಿಮೆಯಾಗಿದ್ದರೆ ನಿಮಗೆ ಕನ್ವರ್ಜನ್ಸ್ ದೊರೆಯುತ್ತದೆ x1n→∞cn1cn ಎಂಬುದು ಇದರ ಅರ್ಥವಾಗಿದೆ |x| ಇಲ್ಲಿರುವ ಮೌಲ್ಯ ಅಂದರೆ ರೇಡಿಯಸ್ ಆಫ್ ಕನ್ವರ್ಜನ್ಸ್ ಗಿಂತ ಕಡಿಮೆಯಾಗಿರಬೇಕು ಈಗ ನಾವು ಬೇರೆ ಕೆಲವು ಉದಾಹರಣೆಗಳನ್ನು ನೋಡೋಣ ನಾವು ಕೇವಲ ಸಮೀಕರಣಗಳನ್ನು ಮಾತ್ರ ಪರಿಗಣಿಸುತ್ತೇವೆ ದತ್ತ ಸಮೀಕರಣದ ಸಿಂಗ್ಯುಲರ್ ಬಿಂದುಗಳನ್ನು ವರ್ಗೀಕರಿಸುವುದು ನಮ್ಮ ಸಮಸ್ಯೆಯಾಗಿರಬಹುದು x3y xx1y y0 ಇದನ್ನು ಪರಿಗಣಿಸಿ ಇದು ದತ್ತ ಸಮೀಕರಣವಾದರೆ ಆಗ a0xx3x2 10 ಎಂದು ನಿಮಗೆ ಗೊತ್ತು x0x±1 ಈ ಮೂರು ಬಿಂದುಗಳು ಇದರ ಮೂಲಗಳಾಗಿವೆ ಈ ಮೂರು ಬಿಂದುಗಳ ಹೊರತಾಗಿ ಬೇರೆ ಎಲ್ಲವೂ ಸಾಮಾನ್ಯ ಬಿಂದುಗಳಾಗಿವೆ ಆದ್ದರಿಂದ ಸಾಮಾನ್ಯ ಬಿಂದುಗಳು xx≠0x≠±1 ಹಾಗೂ 0 ±1 ಸಿಂಗುಲರ್ ಬಿಂದುಗಳಾಗಿವೆ ಸಾಮಾನ್ಯ ಬಿಂದು ಗಳು ಮತ್ತು ಸಿಂಗ್ಯುಲರ್ ಬಿಂದುಗಳು ಎಂದರೇನು ಎಂಬುದನ್ನು ನಾನು ಈ ರೀತಿಯಾಗಿ ವಿವರಿಸಿದ್ದೇನೆ ಆದರೆ ಇಲ್ಲಿ 3 ಸಿಂಗುಲರ್ ಬಿಂದುಗಳಿವೆ ಅವುಗಳು ಒಂದು ವ್ಯವಸ್ಥಿತ ರೂಪದಲ್ಲಿ ಅಥವಾ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಇರಬಹುದು ಹಾಗಿದ್ದರೆ ಆಮೇಲೆ ನೀವು ಪವರ್ ಸೀರೀಸ್ ನ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ಸಿಂಗುಲರ್ ಬಿಂದುಗಳ ಅರ್ಥವೇನು ಈ ಸಿಂಗುಲರ್ ಬಿಂದುಗಳಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಅಥವಾ ರೆಗ್ಯುಲಾರಿಟಿ ಕಂಡುಬಂದರೆ ಆಗ ನೀವು ಅದೇ ರೀತಿಯ ಪವರ್ ಸೀರೀಸ್ ನ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ಅದನ್ನು ಫ್ರೋಬೇನಿಯಸ್ ಸೀರೀಸ್ ಎನ್ನುತ್ತೇವೆ ಇದನ್ನು ನಾವು ಆನಂತರ ನೋಡಲಿದ್ದೇವೆ ಸಮೀಕರಣವನ್ನು ನೋಡಿ ನಾವು ಅದನ್ನು ವರ್ಗೀಕರಿಸುತ್ತೇವೆ ನಿಮ್ಮ ಸಿಂಗ್ಯುಲರ್ ಬಿಂದುಗಳು ರೆಗ್ಯುಲರ್ ಸಿಂಗ್ಯುಲರ್ ಬಿಂದು ಗಳೇ ಅಲ್ಲವೇ ಎಂಬುದನ್ನು ನಾವು ನೋಡುತ್ತೇವೆ ಅದಕ್ಕಾಗಿ ನಾವು ಈ ಸಮೀಕರಣದ 2 ಭಾಗಗಳನ್ನು y ನ ಗುಣಾಂಕದಿಂದ ಭಾಗಿಸುತ್ತೇವೆ ನಾನು x3y xx1y y0 ಈ ಸಮೀಕರಣವನ್ನು x3 ನಿಂದ ಭಾಗಿಸಿದಾಗ ನಮಗೆ y xx1x3y x 1x3y0 ದೊರಕುತ್ತದೆ ಈಗ ಇದು ನಿಮ್ಮ ಸಮೀಕರಣವಾಗಿದೆ ಇದನ್ನು ಸರಳಗೊಳಿಸಿದರೆ ನಿಮಗೆ y 1x2y 1x3x 1y0 ಈ ಸಮೀಕರಣ ದೊರೆಯುತ್ತದೆ ಇಲ್ಲಿ ನನ್ನ px 1x2 ಮತ್ತು qx 1x3x 1 ಆಗಿವೆ 0 ±1 ಇವುಗಳು ಸಿಂಗುಲರ್ ಬಿಂದುಗಳು ಎಂಬುದು ಸ್ಪಷ್ಟವಾಗಿದೆ ಏಕೆಂದರೆ p ಮತ್ತು q ಗಳಿಗೆ x0 ದಲ್ಲಿ ಪವರ್ ಸೀರೀಸ್ ನಿರೂಪಣೆ ಇರುವುದಿಲ್ಲ x0 ದಲ್ಲಿ ಪವರ್ ಸೀರೀಸ್ ಬರೆಯಲಾಗುವುದಿಲ್ಲ ಅಲ್ಲಿ ಒಂದು ಸಮಸ್ಯೆ ಇದೆ q ಗೆ x 1 ನಲ್ಲಿ ಕೂಡ ಸಮಸ್ಯೆ ಇದೆ ಮತ್ತು x1 ನಲ್ಲಿ p ಗೆ ಸಮಸ್ಯೆ ಇದೆ ನೀವು ಡೊಮೇನ್ ಅನ್ನು ಪರಿಗಣಿಸಿ ನಿಮ್ಮ ಡೊಮೇನ್ 1x0 0x1 ಆಗಿದ್ದರೆ ಯಾವುದೇ ಸಮಸ್ಯೆಯಿಲ್ಲ ಇಲ್ಲದಿದ್ದರೆ ನಿಮಗೆ ಇಲ್ಲಿ ಸಮಸ್ಯೆ ಇದೆ ಅಥವಾ ನಿಮ್ಮ ಡೊಮೇನ್ x 1 ಅಥವಾ x1 ಆಗಿರಬೇಕು ಇಲ್ಲವಾದಲ್ಲಿ ನಿಮಗೆ ಸಮಸ್ಯೆ ಎದುರಾಗುತ್ತದೆ ನಾನು 0 ದಲ್ಲಿ ಸೊಲ್ಯೂಷನ್ ಅನ್ನು ಹುಡುಕುತ್ತಿದ್ದರೆ ಏನಾಗುತ್ತದೆ ಇಲ್ಲಿ 0 ವು R ನ ಮೇಲಿರುವ ರೆಗ್ಯುಲರ್ ಸಿಂಗ್ಯುಲರ್ ಬಿಂದುವಾಗಿದೆ ಇದನ್ನು ಅಂದರೆ px ಅನ್ನು ನೀವು ಒಂದು ಪವರ್ ಸೀರೀಸ್ ಆಗಿ ವಿಸ್ತರಿಸಬಹುದು ನನ್ನಲ್ಲಿ xp ಇದ್ದರೆ ಅದರ ಪವರ್ ಸೀರೀಸ್ ಅನ್ನು ನೀವು ಬರೆಯಬಹುದು ಇದು ಆಯ್ಲರ್ ಕೌಶಿ ಸಮೀಕರಣದಿಂದ ಪ್ರೇರಿತವಾಗಿದೆ ಅಂದರೆ x2yxyy0 ಇದು ಆಯ್ಲರ್ ಕೌಶಿ ಸಮೀಕರಣವಾಗಿದೆ ಮೇಲಿನ ಸಮೀಕರಣವನ್ನು ನಾನು x2 ನಿಂದ ಭಾಗಿಸಿದರೆ ನನಗೆ y"yxyx2 ದೊರೆಯುತ್ತದೆ ನನ್ನಲ್ಲಿ ಈ ರೀತಿಯ ಸಿಂಗ್ಯುಲಾರಿಟಿ ಇದ್ದರೆ ಅಂದರೆ ಇಲ್ಲಿ 0 ಸಿಂಗುಲರ್ ಬಿಂದುವಾಗಿದೆ ಇಂತಹ ಸನ್ನಿವೇಶದಲ್ಲಿ ಧನಾತ್ಮಕ x ಗೆ ನಾನು ಸೊಲ್ಯೂಷನ್ ಅನ್ನು ಹುಡುಕಬಹುದು ಇದನ್ನು ಹೇಗೆ ಪರಿಹರಿಸುವುದು ಎಂಬುದು ನನಗೆ ತಿಳಿದಿದೆ y 1x2y 1x3x 1y0 ಈ ಸಮೀಕರಣವು ನನಗೆ ಪ್ರೇರಣೆಯನ್ನು ಕೊಡುತ್ತದೆ ಇಲ್ಲಿ px 1x2 ಮತ್ತು qx 1x3x 1 ಆಗಿವೆ y"yxyx2 ಇದರಲ್ಲಿ ನನ್ನ p ಯು 1x ಹಾಗೂ q 1x2 ಆಗಿವೆ p ಯು 1x x ಈ ರೂಪದಲ್ಲಿದ್ದರೆ ಇದು ಕೇವಲ 1 ಆಗುತ್ತದೆ ಇದಕ್ಕೆ ಪವರ್ ಸೀರೀಸ್ ಇದೆ ಅದೇ ರೀತಿಯಲ್ಲಿ 1x2 x2 ಕೂಡ 1 ಆಗುತ್ತದೆ ಇದಕ್ಕೂ ಪವರ್ ಸೀರೀಸ್ ಇದೆ ಹಾಗೆಯೇ ನನ್ನಲ್ಲಿ xpx ಅಥವಾ x2qx ಇದ್ದರೆ ಇವುಗಳಿಗೆ x0 ದ ಸುತ್ತಮುತ್ತ ಪವರ್ ಸೀರೀಸ್ ಇದ್ದರೆ ಆಗ 0 ವು ಒಂದು ರೆಗ್ಯುಲರ್ ಸಿಂಗ್ಯುಲರ್ ಬಿಂದು ವಾಗುತ್ತದೆ ಅಂದರೆ ಈಗ ಏನಾಗುತ್ತದೆ xpx ಗೆ ಪವರ್ ಸೀರೀಸ್ ಇದ್ದರೆ ಆಗ xpxn0cnxn ಎಂದು ಬರೆಯಬಹುದು ಈಗ ನಾನು x →0 ದ ಮಿತಿಯನ್ನು ಹಾಕಿದರೆ ಅಂದರೆ x→0 xpxx→0n0cnxnc0∞ ಸಿಗುತ್ತದೆ ಇಲ್ಲಿ c0 ವು ಒಂದು ಸೀಮಿತ ಸಂಖ್ಯೆಯಾಗಿದೆ ಈಗಾಗಲೇ ನನ್ನಲ್ಲಿ ಪವರ್ ಸೀರೀಸ್ ಇದೆ ಅಂದರೆ ಇಲ್ಲಿ ನನಗೆ cn ಗಳು ತಿಳಿದಿವೆ xpx ಅನ್ನು ಪವರ್ ಸೀರೀಸ್ ಆಗಿ ನಾನು ಪಡೆದರೆ ನನಗೆ ಎಲ್ಲಾ ಗುಣಾಂಕಗಳು ದೊರೆಯುತ್ತವೆ x0 ಎಂದು ನಾನು ಬದಲಾಯಿಸಿದರೆ ಅದು x→0 xpxx→0n0cnxn ಈ ಮಿತಿ ಯನ್ನು ಕಂಡುಹಿಡಿಯುವುದಕ್ಕೆ ಸಮನಾಗಿದೆ ಆದ್ದರಿಂದ ನಿಮ್ಮಲ್ಲಿ ಪವರ್ ಸೀರೀಸ್ ಇದೆ ಎಂದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ 2 ಮಿತಿಗಳು ಅಸ್ತಿತ್ವದಲ್ಲಿವೆ ಎಂದರ್ಥ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ x→0 xpx∞ ಆಗುತ್ತದೆ ಅಂದರೆ ಇದು ಒಂದು ಸೀಮಿತ ಸಂಖ್ಯೆಯಾಗಿದೆ ಹಾಗೂ x→0 x2qx∞ ಆಗಿದ್ದರೆ ಅಂದರೆ ಇದು ಕೂಡ ಸೀಮಿತವಾಗಿದ್ದರೆ ಆಗ 2 ಫಂಕ್ಷನ್ ಗಳಿಗೂ ಪವರ್ ಸೀರೀಸ್ ಗಳು ಇರುತ್ತವೆ ಆಗ 0 ಒಂದು ರೆಗ್ಯುಲರ್ ಸಿಂಗುಲರ್ ಬಿಂದು ವಾಗುತ್ತದೆ ಈಗ ನಾವು px ಅನ್ನು ನೋಡೋಣ ಇಲ್ಲಿ xpx ಯಾವುದು

ಈ ಮಿತಿಯು ವಾಸ್ತವವಾಗಿ ಸೀಮಿತ ಸಂಖ್ಯೆಯಲ್ಲ ಇದು ಆಗಿದೆ ಮತ್ತೊಮ್ಮೆ ನೀವು x→0 x2qxx→0 1xx1∞ ಈ ಮಿತಿಯನ್ನು ನೋಡಬಹುದು ಇದು ಕೂಡ ಆಗಿದೆ ಎರಡು ಮಿತಿಗಳು ಸೀಮಿತ ಸಂಖ್ಯೆಯಲ್ಲದ ಕಾರಣ ಈ ಉದಾಹರಣೆಯಲ್ಲಿ 0 ವು ಒಂದು ರೆಗ್ಯುಲರ್ ಸಿಂಗುಲರ್ ಬಿಂದುವಾಗಿಲ್ಲ x±1 ಆದಾಗ ಏನಾಗುತ್ತದೆ ಎಂಬುದನ್ನು ನೀವು ನೋಡಬಹುದು ಅದಕ್ಕಾಗಿ ನೀವು ಈ ಕೆಳಗಿನ ಮಿತಿಯನ್ನು ನೋಡಿರಿ x→1 x 1

1x3x10∞ ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ರೆಗ್ಯುಲರ್ ಸಿಂಗುಲರ್ ಬಿಂದು ವಿದೆ ಹಾಗಾಗಿ 1 ಒಂದು ರೆಗ್ಯುಲರ್ ಸಿಂಗ್ಯುಲರ್ ಬಿಂದುವಾಗಿದೆ ನೀವು ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡುತ್ತೀರಿ ಕೆಲವು ಬಿಂದುಗಳು ಸಿಂಗುಲರ್ ಬಿಂದುಗಳೆಂದು ನಿಮಗೆ ತಿಳಿದಿದ್ದರೂ ಕೂಡ ಕೆಲವು ಮಿತಿಗಳನ್ನು ಲೆಕ್ಕಹಾಕಿ ಅವುಗಳು ಸಿಂಗುಲರ್ ಆಗಿವೆಯೇ ಅಥವಾ ರೆಗ್ಯುಲರ್ ನಂತೆ ಇವೆಯೇ ಎಂಬುದನ್ನು ತಿಳಿದುಕೊಳ್ಳಬಹುದು ಈ ಮಿತಿಗಳು ಯಾವುವು ಈ ಮಿತಿಗಳನ್ನು ಲೆಕ್ಕ ಹಾಕುವುದರ ಮೂಲಕ ನೀವು ಈ ಬಿಂದುಗಳ ಸುತ್ತಮುತ್ತ ಪವರ್ ಸೀರೀಸ್ ಅನ್ನು ಕಂಡುಹಿಡಿಯುತ್ತೀರಿ ನೀವು xpx x2qx ಗಳನ್ನು ಪರಿಗಣಿಸಿ 0 ದ ಸುತ್ತಮುತ್ತ ಅವುಗಳಿಗೆ ಪವರ್ ಸೀರೀಸ್ ವಿಸ್ತರಣೆ ಇದ್ದರೆ ಆಗ 0 ಒಂದು ರೆಗ್ಯುಲರ್ ಸಿಂಗ್ಯುಲರ್ ಬಿಂದು ವಾಗುತ್ತದೆ xx0 ದ ಸುತ್ತಮುತ್ತ ನಿಮಗೆ ಪವರ್ ಸೀರೀಸ್ ಬೇಕಿದ್ದರೆ ಆಗ xx0 ದ ಸುತ್ತಮುತ್ತ px ಮತ್ತು ಇಲ್ಲಿ x x02qx ಗಳ ಪವರ್ ಸೀರೀಸ್ ಬೇಕಾಗುತ್ತದೆ ಅಂದರೆ p ಮತ್ತು q ಗಳು 1x x0 ಮತ್ತು 1x x02 ಗಳನ್ನು ಹೊಂದಿರಬಹುದು ಇದೇ ಗರಿಷ್ಠ ಡಿಗ್ರಿಯಾಗಿರಬಹುದು ಇದರಲ್ಲಿ 1x x02 ಗಿಂತ ಹೆಚ್ಚಿನ ಡಿಗ್ರಿ ಇರುವ ಹಾಗಿಲ್ಲ ಋಣಾತ್ಮಕ ಪವರ್ ಗಳು 2 1 ಗಳಿಗಿಂತ ಹೆಚ್ಚಿರುವ ಹಾಗಿಲ್ಲ p ನಲ್ಲಿ ದ ಗರಿಷ್ಠ ಋಣಾತ್ಮಕ ಪವರ್ 1 ಆಗಿದೆ ಎಂಬುದು ಇದರ ಅರ್ಥ ಆಗ ನೀವು x0 ವನ್ನು ರೆಗ್ಯುಲರ್ ಸಿಂಗ್ಯುಲರ್ ಬಿಂದು ಎನ್ನುತ್ತೀರಿ ಸಾಮಾನ್ಯವಾಗಿ ನಮಗೆ ಈ ರೀತಿಯಾಗಿ ದೊರೆಯುತ್ತದೆ x00 ಎಂದು ನೀವು ಬದಲಾಯಿಸಿದಾಗ ಇದು ಆಯ್ಲರ್ ಕೌಶಿ ಸಮೀಕರಣದಿಂದ ದೊರೆಯುತ್ತದೆ ಈಗ ನಮ್ಮಲ್ಲಿ ಇನ್ನೊಂದು ಭಾಗವು ಅಂದರೆ 1 ಉಳಿದುಕೊಂಡಿದೆ ನೀವು ಇದನ್ನು ಗಮನಿಸಿ x→ 1 x1

1x3x10∞ ಆದ್ದರಿಂದ 1 ಕೂಡ ಒಂದು ರೆಗ್ಯುಲರ್ ಸಿಂಗ್ಯುಲರ್ ಬಿಂದು ವಾಗಿದೆ ಹಾಗಾಗಿ 0 ±1 ಗಳೆಲ್ಲವೂ ಸಿಂಗ್ಯುಲರ್ ಬಿಂದುಗಳಾಗಿವೆ ಅದರಲ್ಲಿ ±1 ಗಳು ರೆಗ್ಯುಲರ್ ಸಿಂಗ್ಯುಲರ್ ಬಿಂದುಗಳಾಗಿವೆ ಆದರೆ 0 ಮಾತ್ರ ರೆಗ್ಯುಲರ್ ಸಿಂಗ್ಯುಲರ್ ಬಿಂದುವಾಗಿಲ್ಲ ಕೆಲವು ನಿರ್ದಿಷ್ಟ ಸಮೀಕರಣಗಳನ್ನು ಈ ರೀತಿಯಾಗಿ ನೀವು ವರ್ಗೀಕರಿಸಬಹುದು ಪವರ್ ಸೀರೀಸ್ ವಿಧಾನವನ್ನು ಬಳಸಿ ಎರಡನೇ ಆರ್ಡರ್ ನ ಲೀನಿಯರ್ ಹೋಮೋಜೀನಿಯಸ್ ಸಮೀಕರಣಗಳಿಗೆ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳನ್ನು ಹೇಗೆ ಕಂಡುಹಿಡಿಯಬಹುದು ಎಂಬ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಇತರ ಉದಾಹರಣೆಗಳನ್ನು ನೋಡಲಿದ್ದೇವೆ